ನಿಯಮಿತ ಸ್ಟರ್ಮ್ ಲೂಯಿಸ್ವಿಲ್ಲೆ ಸಿಸ್ಟಮ್ಸ್ ಉದಾಹರಣೆಗಳು ನಿಮಗೆ ಸ್ವಾಗತ ಕಳೆದ ಕೆಲವು ವೀಡಿಯೊಗಳಲ್ಲಿ ನಾವು ನಿಯಮಿತ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ ನ ಒಂದು ಉದಾಹರಣೆಯನ್ನು ನೋಡಿದ್ದೇವೆ ಇದು ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ಫಂಕ್ಷನ್ಗಳ ಮತ್ತು ಆವರ್ತಕ ಮತ್ತು ಸಿಂಗುಲರ್ ಸ್ಟರ್ಮ್ ಲಿಯೊವಿಲ್ಲೆ ಸಿಸ್ಟಮ್ಗಳಿಗೆ ಉದಾಹರಣೆಯಾಗಿದೆ ಸಾಮಾನ್ಯ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ಗಾಗಿ ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ಫಂಕ್ಷನ್ ಗಳನ್ನು ಕಂಡುಹಿಡಿಯುವ ವಿಭಿನ್ನ ಮಾರ್ಗಗಳ ಎರಡು ಉದಾಹರಣೆಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾನು ಕಳೆದ ವೀಡಿಯೊದಲ್ಲಿ ವಿವರಿಸಿದ ಮೊದಲ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ y 2y y0 0xπ y and y00 ಇದು ಉದಾಹರಣೆಯಾಗಿದೆ ಆದ್ದರಿಂದ ನೀವು ಐಗನ್ ವ್ಯಾಲ್ಯೂಗಳು ಐಗನ್ ಕಾರ್ಯಗಳನ್ನು ಕಾಣಬಹುದು ಆದ್ದರಿಂದ ಇದು ಸಾಮಾನ್ಯ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ನ ಸ್ಟರ್ಮ್ ಲಿಯೋವಿಲ್ಲೆ 1 ನೇ ಉದಾಹರಣೆಗಾಗಿ ನಾವು ಮಾಡಿದ ಕೆಲಸಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಆದ್ದರಿಂದ ನೀವು y 2y y0 ಎಂಬ ಭೇದಾತ್ಮಕ ಸಮೀಕರಣವನ್ನು ತೆಗೆದುಕೊಳ್ಳಬೇಕಾಗಿದೆ ನೀವು ಇದನ್ನು ಈ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯಲ್ಲಿ ಸ್ಟರ್ಮ್ ಲಿಯೋವಿಲ್ಲೆ ಹಾಕಲು ಬಯಸುತ್ತೀರಿ ಆದ್ದರಿಂದ ಈ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆ ಸ್ವಯಂ ಹೊಂದಾಣಿಕೆ ರೂಪದ್ದಿರಬಹುದು ಅಥವಾ ಹರ್ಮಿಟಿಯನ್ ರೂಪದ್ದಿರಬಹುದು ಅಥವಾ ಓರೆಯಾದ ಸಮ್ಮಿತೀಯ ರೂಪದ್ದಿರಬಹುದು ಆದ್ದರಿಂದ x ನ ಮೌಲ್ಯ 0 ರಿಂದ 3 ರ ನಡುವೆ ಇರುವ ಡೊಮೇನ್ ನಲ್ಲಿ ಇದೆ ನೀವು ಇದನ್ನು ಯಾವುದೋ ಒಂದು ವ್ಯುತ್ಪನ್ನವಾಗಿ ಒಟ್ಟುಗೂಡಿಸಬೇಕಾಗಿದೆ ಆದ್ದರಿಂದ ಇದನ್ನು ಮಾಡಲು ಇದು ಕೇವಲ ರೀತಿಯ ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ ನೀವು y ಅನ್ನು ಅವಲಂಬಿತ ಚಲಪರಿಮಾಣ ಎಂದು ಭಾವಿಸಿದರೆ ನಿಮ್ಮ ಬಳಿ dydx 2dydx ಇದೆ ಆದ್ದರಿಂದ y ಒಂದು ರೇಖೀಯ ಸಮೀಕರಣವಾಗಿದೆ ಆದ್ದರಿಂದ ಸಂಯೋಜಿಸುವ ಅಂಶವು e ∫2dxe 2x ಎಂದು ನಿಮಗೆ ತಿಳಿದಿದೆ ಅದು ಈ 2 ಪದಗಳಿಗೆ ಸಂಯೋಜಿಸುವ ಅಂಶವಾಗಿದೆ ಆದ್ದರಿಂದ ನೀವು ಈ ಸಮೀಕರಣವನ್ನು e 2x ನಿಂದ ಗುಣಿಸಿದರೆ e 2xy 2e 2xyλe 2xy0 0xπ ಈಗ ನಾನು ಇದನ್ನು ಸಂಯೋಜಿಸುವ ಅಂಶದ ಗುಣಾಕಾರದೊಂದಿಗೆ ಬರೆಯಬಹುದು ನಾವು ಮೊದಲ ಎರಡು ಪದಗಳನ್ನು ddxe 2xdydx ಆಗಿ ಸಂಯೋಜಿಸಬಹುದು ಆದುದರಿಂದ ನೀವು ಆ e 2xy ಅನ್ನು ನೋಡಬಹುದು ಮತ್ತು ನೀವು ಇದನ್ನು ಡಿಫ್ಫರೆನ್ಶಿಯೇಟ್ ಮಾಡಿದರೆ ನೀವು ಪಡೆಯುವುದು e 2xy 2e 2xy Ly ddxe 2xdydxe 2xy 0xπ ಮತ್ತು L ddxe 2xddx ಮತ್ತು q0 ಆದ್ದರಿಂದ ನಾವು ಇದನ್ನು ಬರೆಯುವುದಿಲ್ಲ ನೀವು ಈ ಆಪರೇಟರ್ ಅನ್ನು ಗುರುತಿಸಿದ ನಂತರ ನೀವು 2 ಕಾರ್ಯಗಳ ಡಾಟ್ ಉತ್ಪನ್ನವನ್ನು ಬರೆಯಬಹುದು ಇಲ್ಲಿ ಈ ವ್ಯಾಖ್ಯಾನವು 0 ದಿಂದ ವರೆಗಿನ ಡೊಮೇನ್ನಿಂದ ಆಗಿದೆ ಮತ್ತು ನಿಮಗೆ ಇಲ್ಲಿ w ಇದೆ ಆದ್ದರಿಂದ e 2x ಅನ್ನು ನೀವು ಇದರೊಂದಿಗೆ ಭಾಗಿಸಬಹುದು ಆದ್ದರಿಂದ ನೀವು ಈ ಕೆಳಗಿನಂತೆ ಬರೆಯಬಹುದು Ly e2xe 2xdydxλy L 1e 2xddxe 2xddx ಆದ್ದರಿಂದ w ಎಂಬುದು e 2x ಆಗಿದೆ fg0e 2xfg ನಿಮ್ಮ ಡಾಟ್ ಉತ್ಪನ್ನವಾಗಿದೆ ಇದು ನಿಮ್ಮ Lyλ ಐಗನ್ ವ್ಯಾಲ್ಯೂ ಸಮಸ್ಯೆಯಾಗಿ ಸ್ಟರ್ಮ್ ಲಿಯೋವಿಲ್ಲೆ ಸಮೀಕರಣವಾಗಿದೆ ಆದ್ದರಿಂದ ನೀವು ಐಗನ್ ವ್ಯಾಲ್ಯೂಗಳು ಮತ್ತು ಐಗನ್ ವೆಕ್ಟರ್ಗಳನ್ನು ಕಂಡುಹಿಡಿಯಬೇಕು ಈಗ L ಅನ್ನು ಸ್ವಯಂ ಹೊಂದಾಣಿಕೆ ಎಂದು ಪರಿಗಣಿಸಿ ಆದ್ದರಿಂದ ನೀವು ಹರ್ಮಿಟಿಯನ್ ರೂಪವನ್ನು ಹೊಂದಿದ್ದೀರಿ ಏಕೆಂದರೆ L ಹರ್ಮಿಟಿಯನ್ ರೂಪದಲ್ಲಿ ಅಥವಾ ಓರೆಯಾದ ಸಮ್ಮಿತೀಯ ರೂಪದಲ್ಲಿರುತ್ತದೆ λ ವ್ಯಾಲ್ಯೂ ನೈಜವೆಂದರೆ ಅದು ಧನಾತ್ಮಕ ಋಣಾತ್ಮಕ ರೀತಿಯದ್ದಾಗಿರಬಹುದು ಮೊದಲು ನೀವು ನೀಡಿದ y 2yλy0 ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪರಿಗಣಿಸಿ ಅಂದರೆ y 2yλy0 ಇದರ ಪರಿಹಾರಗಳು ಯಾವುವು ಇದು ನಿರಂತರ ಗುಣಾಂಕಗಳೊಂದಿಗೆ ರೇಖೀಯ ಸಮೀಕರಣವಾಗಿದೆ ನೀವು ekxರೂಪದಲ್ಲಿ ಈ ಪರಿಹಾರಗಳನ್ನು ಹುಡುಕಬಹುದು ನೀವು ಈ ಫಾರ್ಮ್ ಅನ್ನು ಹುಡುಕಿದರೆ ನಿಮಗೆ k2 2λ0 ಸಿಗುತ್ತದೆ ಹಾಗಾಗಿ ಅದು ಯಾವುದೇ k ಮೌಲ್ಯಗಳನ್ನು ನೀಡುತ್ತದೆ k2±4 4λ21±1 λ ಆದ್ದರಿಂದ ಇವುಗಳು ನಿಮ್ಮ ಮೂಲಗಳು ಇದು ನಿಮಗೆ ಈ ಸಾಮಾನ್ಯ ಪರಿಹಾರವನ್ನು ಸೂಚಿಸುತ್ತದೆ yxc1e11 λxc2e1 1 λx ಈಗ λ ನೈಜ ಮೌಲ್ಯವೆಂದು ನಿಮಗೆ ತಿಳಿದಿದೆ ಏಕೆಂದರೆ ಸಾಮಾನ್ಯ ಪರಿಹಾರವು 1 λ ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಮೊದಲಿಗೆ ನಾವು λ1 ಅನ್ನು ಪರಿಗಣಿಸೋಣ ನೀವು λ ಧನಾತ್ಮಕ ಋಣಾತ್ಮಕ ಮತ್ತು λ 0 ಎಂದು ಯೋಚಿಸಬಹುದು ಏಕೆಂದರೆ ಇದು 1 λ ಅನ್ನು ಹೊಂದಿದೆ ಅದು ನೀವು λ1 ರೊಂದಿಗೆ ಕೆಲಸ ಮಾಡಲು ಸೂಚಿಸುತ್ತದೆ ನೀವು λ 1 ಅನ್ನು ಹಾಕಿದರೆ ಅದು ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಆದ್ದರಿಂದ ನಿಮ್ಮ ಮೂಲಗಳಿಗೆ ಈಗ ಏನಾಗುತ್ತದೆ λ1ರೊಂದಿಗೆ ನೀವು ಪಡೆಯುವುದು k2 2k10 ಆದ್ದರಿಂದ ನೀವು k 120 ಅನ್ನು ಹೊಂದಿದ್ದೀರಿ ಅದು ನನಗೆ k11 ಅನ್ನು ನೀಡುತ್ತದೆ ಆದ್ದರಿಂದ ನೀವು ಪುನರಾವರ್ತಿತ ಮೂಲಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇದರ ಸಾಮಾನ್ಯ ಪರಿಹಾರವೆಂದರೆ yxc1exc2xex ಆದ್ದರಿಂದ ಈಗ ನೀವು ಗಡಿ ಷರತ್ತುಗಳನ್ನು ಅನ್ವಯಿಸುತ್ತೀರಿ ಈಗ 1 ನೇ ಗಡಿ ಷರತ್ತಿನಿಂದ ಆರಂಭಿಸೋಣ ಅಂದರೆ y ಸೊನ್ನೆ ಆಗಿದೆ y00 ⇒ c10 ⇒ yxc2xex ಈಗ ನೀವು ಇತರ ಗಡಿ ಷರತ್ತುಗಳನ್ನು ಅನ್ವಯಿಸಬಹುದು ಆದ್ದರಿಂದ y0 ಅನ್ನು ನೀವು ಅನ್ವಯಿಸಿದರೆ ನೀವು c2e0 ಅನ್ನು ಪಡೆಯುತ್ತೀರಿ c20 ಆಗಿದ್ದರೆ ಮಾತ್ರ ಇದು ಸಾಧ್ಯ ಆದ್ದರಿಂದ ನಿಮ್ಮಲ್ಲಿ c2 ಕೂಡ 0 ಆಗಿದೆ ಏಕೆಂದರೆ πeಶೂನ್ಯವಲ್ಲ ಆದ್ದರಿಂದ c2 ಸೊನ್ನೆ ಆಗಿರಬೇಕು ಆದ್ದರಿಂದ ಗಡಿ ಷರತ್ತನ್ನು ತೃಪ್ತಿಪಡಿಸುವ ಸಾಮಾನ್ಯ ಪರಿಹಾರ yx≡0 ಆಗುತ್ತದೆ ಅಂದರೆ λ1 ಒಂದು ಐಗನ್ ವ್ಯಾಲ್ಯೂ ಅಲ್ಲ ಆದ್ದರಿಂದ ನಾವು λ1 ಮತ್ತು λ1 ಅನ್ನು ನೋಡಬಹುದು ನಾವು ನೋಡಬಹುದಾದ 3 ಪ್ರಕರಣಗಳು ಇವೆ λ 1 ಸಮೀಕರಣದ ಸಾಮಾನ್ಯ ಪರಿಹಾರ ಹೀಗಿರುತ್ತದೆ yxexc1cos 1xc2sinλ 1x ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಈಗ ನೀವು ಗಡಿ ಷರತ್ತುಗಳನ್ನು ಅನ್ವಯಿಸುತ್ತೀರಿ y00 ನನಗೆ c10 ಅನ್ನು ನೀಡುತ್ತದೆ ಆದ್ದರಿಂದ ನಾವು ಈ ಸಮೀಕರಣ ಪಡೆಯುತ್ತೇವೆ yxexc2 sinλ 1x ಆದ್ದರಿಂದ ಈಗ ನಾವು y0 ಅನ್ನುವ ಮತ್ತೊಂದು ಗಡಿ ಷರತ್ತನ್ನು ಅನ್ವಯಿಸುತ್ತೇವೆ ಅದು ನನಗೆ ec2 sinλ 1 ಅನ್ನು ನೀಡುತ್ತದೆ ಆದ್ದರಿಂದ ಇದು e ಸೊನ್ನೆ ಆಗಲಾರದು ಮತ್ತು sinλ 1 ಕೆಲವು λ ಮೌಲ್ಯಗಳಿಗೆ 0 ಆಗಿರಬಹುದು ಮತ್ತು λ 1 ಇರುತ್ತದೆ ಆದ್ದರಿಂದ ಈ ಮೌಲ್ಯಗಳು ಯಾವುವು ಎಂಬುದನ್ನು ನಾವು ನೋಡಬೇಕು ಆದ್ದರಿಂದ ಅಂತಹ λ ಮೌಲ್ಯಗಳಿಗೆ c2 ಅನಿಯಂತ್ರಿತವಾಗಿರಬಹುದು ಆದ್ದರಿಂದ ನೀವು ಇದನ್ನು sinλ 10 ತೆಗೆದುಕೊಳ್ಳಬಹುದು ಇದು λ1ಇದ್ದಾಗ ನನಗೆ λ 1nπ ನೀಡುತ್ತದೆ ಇಲ್ಲಿ n ನ ಮೌಲ್ಯ 1 2 3 ರಿಂದ ಪ್ರಾರಂಭವಾಗುತ್ತದೆ ಕಾರಣವೆಂದರೆ ನಾನು n 0 ಅನ್ನು ತೆಗೆದುಕೊಂಡರೆ ಅದು 0 ಆಗುತ್ತದೆ ಅಂದರೆ λ 1 ಅದು ಈಗಾಗಲೇ ನೋಡಿದ ಐಗನ್ ವ್ಯಾಲ್ಯೂ ಅಲ್ಲ ನಾನು n ವನ್ನು ಋಣಾತ್ಮಕವಾಗಿ ತೆಗೆದುಕೊಂಡರೆ λ 1 ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಅದು ಧನಾತ್ಮಕವಾಗಿರಬೇಕು ಆದ್ದರಿಂದ ಈ ಸೈನ್ ಮೌಲ್ಯಗಳು ಧನಾತ್ಮಕ ಮೌಲ್ಯ ಈ ಸಂಖ್ಯೆಯ ವರ್ಗಮೂಲವು ಧನಾತ್ಮಕವಾಗಿರಬೇಕು ಆದ್ದರಿಂದ ⇒ 1n ⇒ n21 n123 ಆದ್ದರಿಂದ nn21 ನಿಮ್ಮ ಐಗನ್ ಮೌಲ್ಯಗಳು ಇದಕ್ಕಾಗಿ ನೀವು ಶೂನ್ಯವಲ್ಲದ ಪರಿಹಾರವನ್ನು ಹೊಂದಿದ್ದೀರಿ ಆದ್ದರಿಂದ ನಿಮ್ಮ ಬಳಿ c2 ಅನಿಯಂತ್ರಿತವಾಗಿರಬಹುದು ಈ λ ಮೌಲ್ಯಗಳಿಗೆ ನೀವು ಅದನ್ನು 1ex ಆಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ಐಗನ್ ಕಾರ್ಯಗಳು nxexsin nx ಹೀಗೆ ಇರುತ್ತವೆ ಆದ್ದರಿಂದ ಎರಡೂ n ಗೆ 1 2 3 ನಾವು n0 ಅನ್ನು ಪರಿಗಣಿಸಿದರೆ n0 ಆಗುತ್ತದೆ ಆದ್ದರಿಂದ 01 ಗೆ ಅನುರೂಪವಾಗಿ ಇದು ಐಗನ್ ವ್ಯಾಲ್ಯೂ ಅಲ್ಲ ಆದ್ದರಿಂದ ನೀವು λ1 ಅನ್ನು ಪರಿಗಣಿಸಿದಾಗ ಇವುಗಳು ನಿಮ್ಮ ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳು ಆಗಿರುತ್ತವೆ ಆದ್ದರಿಂದ ನೀವು λ1 ಅನ್ನುವ ಇನ್ನೊಂದು ಪ್ರಕರಣವನ್ನು ಹೊಂದಿದ್ದೀರಿ ಅಂದರೆ ನೀವು ಈ ಪ್ರಕರಣವನ್ನು ಪರಿಗಣಿಸಿದರೆ ಸಾಮಾನ್ಯ ಪರಿಹಾರವನ್ನು ನಾವು ಪುನಃ ಹೀಗೆ ಬರೆಯಬಹುದು yxexc1e1 λxc2e1 λx ಈಗ ನೀವು ಗಡಿ ಷರತ್ತುಗಳನ್ನು ಅನ್ವಯಿಸುತ್ತೀರಿ y00 ಇದು c1c20 ಅನ್ನು ಸೂಚಿಸುತ್ತದೆ ಅದು ನನಗೆ c1 c2 ಅನ್ನು ನೀಡುತ್ತದೆ yxexc1e1 λx e1 λx ಆದ್ದರಿಂದ ಗಡಿ ಷರತ್ತನ್ನು ಅನ್ವಯಿಸಿದ ನಂತರ ಇದು ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಈಗ ಇತರ ಗಡಿ ಷರತ್ತನ್ನು ಅಂದರೆ yπ 0 ಅನ್ನು ಅನ್ವಯಿಸಿದಾಗ ನೀವು ಹೀಗೆ ಪಡೆಯುತ್ತೀರಿ c1ee1 λ e1 λ0 ಮತ್ತು λ1 ಇದ್ದರೆ ಈ ಮೇಲಿನ ಸಮೀಕರಣವು ಅನಂತ ಸಂಖ್ಯೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಇದನ್ನು c ಎಂದು ಕರೆಯೋಣ e c ಎಂದಿಗೂ ಸೊನ್ನೆ ಆಗುವುದಿಲ್ಲ ಆದ್ದರಿಂದ ecπ e cπ ಸೊನ್ನೆ ಆಗಲು ಸಾಧ್ಯವಿಲ್ಲ ಮತ್ತು e ಸೊನ್ನೆ ಆಗಲು ಸಾಧ್ಯವಿಲ್ಲ ಅಂದರೆ c1ಸೊನ್ನೆ ಆಗಿರಬೇಕು ಅದು y0 ಅನ್ನು ಸೂಚಿಸುತ್ತದೆ ಅದು λ1 ಐಗನ್ ವ್ಯಾಲ್ಯೂ ಅಲ್ಲ ಎಂದು ಸೂಚಿಸುತ್ತದೆ ಏಕೆಂದರೆ ನೀವು ಈ ಸಿಸ್ಟಮ್ಗಾಗಿ ಶೂನ್ಯವಲ್ಲದ ಪರಿಹಾರಗಳನ್ನು ಹೊಂದಿಲ್ಲ ಆದ್ದರಿಂದ ನೀವು ಇದನ್ನು ಕಂಡುಕೊಂಡಿದ್ದು ಏನೆಂದರೆ ಕೇವಲ nn21 ಮಾತ್ರ ನಿಮ್ಮ ಐಗನ್ ಮೌಲ್ಯಗಳು ಮತ್ತು nxexsin nx ನಿಮ್ಮ ಐಗನ್ ಕಾರ್ಯಗಳು ಆದ್ದರಿಂದ ಯಾವುದೇ ತುಣುಕಿನ ನಿರಂತರ ಕಾರ್ಯವನ್ನು f ಸೊನ್ನೆಯಿಂದ π ವರೆಗಿನ ಡೊಮೇನ್ ಆಗಿರುವ ಫೋರಿಯರ್ ಸರಣಿ ಎಂದು ಹೀಗೆ ಬರೆಯಬಹುದು fxn1cnexsin nx cn ಮೌಲ್ಯಗಳನ್ನು ನಾವು ಸಂಯೋಜಿಸುತ್ತೇವೆ ಆದ್ದರಿಂದ ಡಾಟ್ ಉತ್ಪನ್ನವನ್ನು ತೆಗೆದುಕೊಳ್ಳಿ cn ಮೌಲ್ಯಗಳನ್ನು ನಾವು ಹೇಗೆ ಕಂಡುಹಿಡಿಯುವುದು ನೀವು ಡಾಟ್ ಉತ್ಪನ್ನವನ್ನು n ಗಳೊಂದಿಗೆ ತೆಗೆದುಕೊಳ್ಳಿ fxexsin mx cmexsin mx exsin mx ಇಲ್ಲಿ cm ಮಾತ್ರ ಕೊಡುಗೆ ನೀಡುತ್ತದೆ mn ಇದ್ದಾಗ ಮಾತ್ರ ಕೊಡುಗೆ ನೀಡುತ್ತದೆ e cm0e xfxsin mx dx0sin mx sin mx dx20e xfxsin mx dx ∵ 0sin mx sin mx dx01 cos 2mx dx2 ಆದ್ದರಿಂದ ಇವುಗಳು ಫೋರಿಯರ್ ರೂಪಾಂತರಗಳಿಗಾಗಿ ನಿಮ್ಮ ಫೋರಿಯರ್ ಗುಣಾಂಕಗಳಾಗಿವೆ ಈ ಐಗನ್ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಫೋರಿಯರ್ ರೂಪಾಂತರ fxn1cnexsin nx ನಿಮ್ಮ ಫೋರಿಯರ್ ಸರಣಿಯಾಗಿದೆ ಏಕೆಂದರೆ ಇದು ಸೈನ್ಗಳು ಮತ್ತು ಕೊಸೈನ್ಗಳ ಪ್ರಕಾರದಲ್ಲಿ ಅಲ್ಲ ಆದ್ದರಿಂದ ನೀವು ಇದನ್ನು ಸಾಮಾನ್ಯೀಕೃತ ಫೋರಿಯರ್ ಸರಣಿ ಮತ್ತು ಸಾಮಾನ್ಯ ಫೋರಿಯರ್ ರೂಪಾಂತರ ಎಂದು ಹೇಳಬಹುದು ನಿರ್ದಿಷ್ಟ ಉದಾಹರಣೆಗಾಗಿ ಈ ನಿರ್ದಿಷ್ಟ ಫೋರಿಯರ್ ಪ್ರಕಾರದ ರೂಪಾಂತರ ಮತ್ತು ಸರಣಿ ಇರುತ್ತವೆ ತುಣುಕಿನ ನಿರಂತರ ಕ್ರಿಯೆ f ಗೆ ಈ ರೀತಿಯಾಗಿ ಸರಣಿಯ ಈ ಒಮ್ಮುಖತೆಯು ವಾಸ್ತವವಾಗಿ ಪಾಯಿಂಟ್ವೈಸ್ ಇರುತ್ತದೆ ನೀವು x ಅನ್ನು ಸರಣಿಯಂತೆ ನಿರ್ಧರಿಸಿದರೆ ಸಂಖ್ಯೆಗಳ ಸರಣಿಯು ಈ ಹಂತದಲ್ಲಿ ಕಾರ್ಯ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಆದ್ದರಿಂದ ಸಾಮಾನ್ಯ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯ ಕೆಲವು ಉದಾಹರಣೆಗಳನ್ನು ನೋಡಿ ಈ ಸಂದರ್ಭದಲ್ಲಿ ನಾವು ನಿಮ್ಮ ಐಗನ್ ಮೌಲ್ಯಗಳನ್ನು ಸ್ಪಷ್ಟವಾಗಿ ಪಡೆಯಲು ಸಾಧ್ಯವಾಗದಿರಬಹುದು ಆ ಉದಾಹರಣೆಯನ್ನು ನೋಡೋಣ ಇನ್ನೊಂದು ಉದಾಹರಣೆ ಅದರೊಂದಿಗೆ ನಾವು ಸ್ಟರ್ಮ್ ಲಿಯೋವಿಲ್ಲೆ ಸಿದ್ಧಾಂತವನ್ನು ಮುಕ್ತಾಯಗೊಳಿಸುತ್ತೇವೆ ಆದ್ದರಿಂದ ನೀವು ಈಗ ಪರಿಗಣಿಸುತ್ತಿರುವುದು y y0 λ ಪ್ಯಾರಾಮೀಟರ್ ಆಗಿರುವ ಸಾಮಾನ್ಯ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ಗಾಗಿ ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ಕಾರ್ಯಗಳನ್ನು ಕಂಡುಹಿಡಿಯಬೇಕು ನಿಮ್ಮ ಡೊಮೇನ್ 0 ರಿಂದ 1 ರ ನಡುವೆ ಮತ್ತು x ಮೌಲ್ಯ 0 ರಿಂದ 1 ರ ನಡುವೆ ಮತ್ತು y0 ಹಾಗೂ y1 y10 ಹೊಂದಿವೆ ಆದ್ದರಿಂದ ಇದು ನಿಯಮಿತವಾದ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯಾಗಿರುವುದರಿಂದ y0 ಎಂದು ನೀವು ನೀಡಬಹುದು y0 ಸರಳವಾದದ್ದು ಆದರೆ y1 y10 ಅದರ ಉತ್ಪನ್ನದ ಸಂಯೋಜನೆಯಾಗಿದೆ ಆದ್ದರಿಂದ ನಾವು y ಮತ್ತು ಅದರ ವ್ಯುತ್ಪನ್ನವನ್ನು 1 ರಲ್ಲಿ ಸೊನ್ನೆ ಎಂದು ಆರಿಸಿದ್ದೇವೆ ಆದ್ದರಿಂದ ನೀವು ಸಂಯೋಜನೆಯನ್ನು ತೆಗೆದುಕೊಂಡಾಗ ನೀವು ಪರಿಹಾರದ ಮೌಲ್ಯಗಳನ್ನು ಸ್ಪಷ್ಟವಾಗಿ ಪಡೆಯದೇ ಇರಬಹುದು ಅದು ಹೇಗೆ ಎಂದು ನಾವು ನೋಡುತ್ತೇವೆ ನಾವು ಇದನ್ನುಈಗ ಕೆಳಗಿನಂತೆ ಹೀಗೆ ಬರೆಯುತ್ತೇವೆ Ly ddxdydxλy 0x1 ಇದು ಈಗಾಗಲೇ ಸ್ವಯಂ ಹೊಂದಾಣಿಕೆಯ ರೂಪದಲ್ಲಿದೆ ಆದ್ದರಿಂದ L ddx1 ddx w11 q10 ಹಾಗಾಗಿ ನಾನು ಇಲ್ಲಿ ಡಾಟ್ ಉತ್ಪನ್ನವನ್ನು ವ್ಯಾಖ್ಯಾನಿಸಬಹುದು fg≔01fgdx ಆದ್ದರಿಂದ ಈಗ ಅದು ಸ್ವಯಂ ಹೊಂದಾಣಿಕೆಯ ರೂಪದಲ್ಲಿದೆ ಆದ್ದರಿಂದ λ ನೈಜ ಮೌಲ್ಯವಾಗಿದೆ ಏಕೆಂದರೆ L ಸ್ವಯಂ ಹೊಂದಾಣಿಕೆಯ ಅಥವಾ ಹರ್ಮಿಟಿಯನ್ ಅಥವಾ ಓರೆಯಾದ ಸಮ್ಮಿತೀಯ ರೂಪ ಎಂದು ನೀವು ಹೇಳಬಹುದು ಈಗ ನೀವು ಎಲ್ಲಾ ವಿಭಿನ್ನ ಪ್ರಕರಣಗಳನ್ನು ನೋಡಬಹುದು ಆದ್ದರಿಂದ λ ಧನಾತ್ಮಕವಾಗಿರಬಹುದು λ 0 ಅಥವಾ λ 0 ಇರಬಹುದು ಆದ್ದರಿಂದ ನಾವು ಈ ಎಲ್ಲಾ ಪ್ರಕರಣಗಳನ್ನು ನೋಡುತ್ತೇವೆ ನೀವು ಇದನ್ನು ತೆಗೆದುಕೊಂಡರೆ λ ಧನಾತ್ಮಕವಾಗಿದೆ ಎಂದು ಪ್ರಾರಂಭಿಸಿ if λ0 y2y0 ನಾವು λ2 ಎಂದು ಬರೆದಿದ್ದೇವೆ ಆದ್ದರಿಂದ ನಾವು ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ yxc1 cos μxc2 sin μx 0x1 ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಾಗಿದೆ ಈಗ ನಾವು ಗಡಿ ಷರತ್ತನ್ನು ಅನ್ವಯಿಸುತ್ತೇವೆ ಆದ್ದರಿಂದ y00 ನನಗೆ ಶೂನ್ಯ c1 ಅನ್ನು ನೀಡುತ್ತದೆ c10 ಆದ್ದರಿಂದ cos 0 1 c2 ಹಾಗಾಗಿ ನನ್ನ ಬಳಿ c10 ಇದೆ ಆದ್ದರಿಂದ ಸಾಮಾನ್ಯ ಪರಿಹಾರ ಈಗ c2 sin μx ಆಗುತ್ತದೆ ಈಗ ನೀವು ಇತರ ಗಡಿ ಷರತ್ತುಗಳನ್ನು ಅನ್ವಯಿಸುತ್ತೀರಿ ಅಂದರೆ y1 y0 ಇದಕ್ಕಾಗಿ ಇಲ್ಲಿ ಗಡಿ ಷರತ್ತನ್ನು ಅನ್ವಯಿಸಿದರೆ c2sin μ c2cos 0 ⇒ c2sin μ cos 0 ಹಾಗಾಗಿ ಈ ಪ್ರಮಾಣಕ್ಕೆ sin μ cos ಶೂನ್ಯ ಆಗಿರುವ ಹೊಸ ಧನಾತ್ಮಕ ಮೌಲ್ಯಗಳನ್ನು ನಾನು ನೋಡಬೇಕು ಈ ಸಮೀಕರಣವನ್ನು ತೃಪ್ತಿಪಡಿಸುವ ಯಾವುದೇ ಮೌಲ್ಯವಿಲ್ಲದಿದ್ದರೆ ಇದರರ್ಥ c2 ಶೂನ್ಯ ಆಗಿರಬೇಕು ಅಂದರೆ ಎಲ್ಲಾ ಹೊಸ ಧನಾತ್ಮಕ ಅಂಶಗಳು ಐಗನ್ ಮೌಲ್ಯಗಳಲ್ಲ ಆದರೆ ನಾವು ಇದನ್ನು ನೋಡಬೇಕು ಇದನ್ನು ಪ್ರಸರಣ ಸಂಬಂಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ sin μ cos 0 ಇದು ಯಾವುದೇ ಧನಾತ್ಮಕ ಪರಿಹಾರಗಳನ್ನು ಹೊಂದಿದೆಯೇ ಎಂದು ನೋಡಬೇಕು ಆದ್ದರಿಂದ ಇದು ವಾಸ್ತವವಾಗಿ tan μμ ಆಗಿದೆ ಆದ್ದರಿಂದ sin ವನ್ನು cos μ ರಿಂದ ಭಾಗಿಸಲಾಗಿದೆ ಅಂದರೆ cos μ ಶೂನ್ಯ ಆಗಿರಬಾರದು cos 0 ಆಗಿರುವಾಗ ಇವುಗಳು 23π2 ಹೀಗೆ ಮುಂದುವರೆಯುತ್ತವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಪ್ರಮಾಣವು ಶೂನ್ಯವಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ sin μ cos ಸೊನ್ನೆ ಆಗಿರಬೇಕು ಆದ್ದರಿಂದ ನೀವು ಇದನ್ನು ವಿಭಜಿಸುವಾಗ cos ಸೊನ್ನೆ ಆಗಿರಬಾರದು ಇದು 0 ಎಂದು ಭಾವಿಸೋಣ ಆದರೆ ಈ ಮೌಲ್ಯಗಳು 23π2 ಶೂನ್ಯವಲ್ಲ ಆದ್ದರಿಂದ ನೀವು ಇತರ ಮೌಲ್ಯಗಳ ಬಗ್ಗೆ ಯೋಚಿಸಬಹುದು ನೀವು ಅದನ್ನು ವಿಭಜಿಸಬಹುದು ಮತ್ತು ನೀವು ಈಗ tan μμ ಮೂಲಗಳನ್ನು ಕಾಣಬಹುದು ಆದ್ದರಿಂದ ನಾವು ಇದನ್ನು ರೇಖಾ ನಕ್ಷೆ ಮೂಲಕ ನೋಡುತ್ತೇವೆ ಇದು ನನ್ನ tan x x ಇದು ನಿಮ್ಮ y ಆಗಿದೆ tan μ ಅನ್ನು ಹೊಂದಿದ್ದೀರಿ ಅಂದರೆ tan x y tan x ಆದ್ದರಿಂದ tan 0 ನ ಮೌಲ್ಯ 0 ಆಗಿದೆ ನಿಮಗೆ ಪಾಸಿಟಿವ್ ಸೈಡ್ ಮಾತ್ರ ಬೇಕು tan π2 tan π tan 3π2 ಮತ್ತು 2π ಮತ್ತು ಹೀಗೆ ಮುಂದುವರೆಯುತ್ತದೆ ನೀವು π2 ಎಂದು ಹೇಳಿದಾಗ ಅದು ಅನಂತ ಮೌಲ್ಯಕ್ಕೆ ಹೋಗುತ್ತದೆ ಈಗ tan π ಮೌಲ್ಯವೆಂದರೆ sin cos ಮತ್ತು 0 ಆಗಿದೆ ಆದ್ದರಿಂದ ಅದು ಇಲ್ಲಿ 0 ಮತ್ತು ಇಲ್ಲಿ π2 ಋಣಾತ್ಮಕ ಭಾಗದಲ್ಲಿರಬೇಕು ಮತ್ತು ಅದು ಅಂತಿಮವಾಗಿ ಅಸಿಂಟೋಟಿಕ್ ಆಗಿ ∞ ಆಗಬೇಕು 3π2 ನಲ್ಲಿ ಅದು ಅಸಿಂಟೋಟಿಕ್ ಆಗಿ ∞ ಮೌಲ್ಯವಾಗಬೇಕು ಮತ್ತೆ 2π2 ಮತ್ತು 2ππ2 ಕೂಡಿಸಿದರೆ 5π2 ಆಗುತ್ತದೆ ಮತ್ತೊಮ್ಮೆ ಇಲ್ಲಿ ನೀವು ಈ ವಕ್ರರೇಖೆಯಂತಹದನ್ನು ಹೊಂದಿದ್ದೀರಿ ಇದು 2π ನಲ್ಲಿದೆ ಆದ್ದರಿಂದ ನೀವು ಇದನ್ನು ಪಡೆಯುತ್ತೀರಿ ಆದ್ದರಿಂದ ಈ ಅಂಕುಡೊಂಕು ಮತ್ತು ಈ ವಕ್ರರೇಖೆಯು ಈ ಹಂತಗಳಲ್ಲಿ ಸ್ಪರ್ಶಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಇದು 0 ಆಗಿದ್ದಾಗ ನಾವು ಇದನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಇಲ್ಲಿ ಧನಾತ್ಮಕ ಆದ್ದರಿಂದ ನೀವು ಇದರ ಬಗ್ಗೆ ಮಾತ್ರ ಚಿಂತಿಸಬೇಕು ಮತ್ತು μ1 μ2 ಇತ್ಯಾದಿಗಳ ಮೌಲ್ಯಗಳನ್ನು ಇಲ್ಲಿ ಕೊಟ್ಟಿದೆ ನಂತರ μ1 μ2 ಇತ್ಯಾದಿ ಮೌಲ್ಯಗಳು tan μ μ ಎಂಬ ಸಮೀಕರಣದ ಮೂಲಗಳಾಗಿವೆ ಎಂದು ಹೇಳಬಹುದು ಅದು ಈ ಗ್ರಾಫ್ ನಿಂದ ಸ್ಪಷ್ಟವಾಗುತ್ತದೆ ನಂತರ ii2 ಇಲ್ಲಿ i 1 2 3 ಮತ್ತು ಇತ್ಯಾದಿ ಮೌಲ್ಯಗಳು ಇರಲಿ ಇವುಗಳು ಅನಿಯಂತ್ರಿತವಾದ c2 ಬೆಲೆಯ ನಿಮ್ಮ ಐಗನ್ ಮೌಲ್ಯಗಳು ಒಮ್ಮೆ ಅದು ಅನಿಯಂತ್ರಿತವಾಗಿದ್ದರೆ ನೀವುyxsin μx vixSin ix ಅನ್ನು ಐಗನ್ ಕಾರ್ಯಗಳನ್ನು ಹೊಂದಿರುತ್ತೀರಿ ii2ಐಗನ್ ಮೌಲ್ಯಗಳಾಗಿವೆ ಆದ್ದರಿಂದ ನಿಮ್ಮ i ಗಳ ಮೌಲ್ಯಗಳು ಯಾವುವು ಎಂದು ನಿಮಗೆ ನಿಖರವಾಗಿ ತಿಳಿದಿಲ್ಲ ಆದ್ದರಿಂದ ಸಂಖ್ಯಾತ್ಮಕವಾಗಿ ನೀವು ಈ ಎಲ್ಲ ಮೌಲ್ಯಗಳನ್ನು 1 2 3 ಇತ್ಯಾದಿ ಎಂದು ಕಂಡುಹಿಡಿಯಬಹುದು ಅವೆಲ್ಲವೂ ಸಕಾರಾತ್ಮಕವಾಗಿವೆ ಆದುದರಿಂದ μ ಪಾಸಿಟಿವ್ ಅಂದರೆ λ ಪಾಸಿಟಿವ್ಗೆ ಅನುಗುಣವಾದ ಕೆಲವು ಐಗನ್ ವ್ಯಾಲ್ಯೂಗಳು ಮತ್ತು ಐಗನ್ ಫಂಕ್ಷನ್ ಗಳನ್ನು ನಾನು ಕಂಡುಕೊಂಡೆ ಈಗ λ 0 ಪ್ರಕರಣವನ್ನು ನೋಡಿ ಈಗ λ 0 ಇದ್ದಾಗ y0 ಸಮೀಕರಣದ ಸಾಮಾನ್ಯ ಪರಿಹಾರ ನಮಗೆ ಸಿಗುತ್ತದೆ ಆದ್ದರಿಂದ ಸಾಮಾನ್ಯ ಪರಿಹಾರ c1xc2 ಆಗಿದ್ದು ನೀವು ಗಡಿ ಷರತ್ತು y0 ಅನ್ನು ಅನ್ವಯಿಸಿದರೆ ನನಗೆ c1 02 ಅನ್ನು ನೀಡುತ್ತದೆ ಅದು ನನಗೆ c20 ಅನ್ನು ನೀಡುತ್ತದೆ ಆದ್ದರಿಂದ yxc1x ಆಗುತ್ತದೆ ಈಗ ನೀವು ಇತರ ಗಡಿ ಷರತ್ತು y1 y10 ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಇದು ನನಗೆ c1 c10 ನೀಡುತ್ತದೆ ಆದ್ದರಿಂದ ನೀವು c1 ನ ಯಾವುದೇ ಅನಿಯಂತ್ರಿತ ಮೌಲ್ಯವನ್ನು ತೆಗೆದುಕೊಳ್ಳುತ್ತೀರಿ ಅಂದರೆ c1 ನ ಶೂನ್ಯವಲ್ಲದ ಮೌಲ್ಯ ನಿಜವಾಗಿಯೂ 2 ನೇ ಗಡಿ ಷರತ್ತನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ c10 ಅನ್ನು ನೀಡುತ್ತದೆ ಅಂದರೆ c1 ಅನಿಯಂತ್ರಿತವಾಗಿದೆ ಆದ್ದರಿಂದ ಸಾಮಾನ್ಯ ಪರಿಹಾರವೆಂದರೆ yxc1x ನೀವು ಶೂನ್ಯವಲ್ಲದ ಪರಿಹಾರವನ್ನು ಹೊಂದಿದ್ದೀರಿ ಆದ್ದರಿಂದ ಇದು λ 0 ಒಂದು ಐಗನ್ ಮೌಲ್ಯ ಎಂದು ಸೂಚಿಸುತ್ತದೆ ಮತ್ತು ನಾವು v0 ಗೆ ಅನುಗುಣವಾಗಿ 0 ಎಂದು ಕರೆಯುತ್ತೇವೆ ಆದ್ದರಿಂದ ನಾನು ಅನುಗುಣವಾದ ಐಗನ್ ಕಾರ್ಯವನ್ನು v0 ಎಂದು ಸೂಚಿಸುತ್ತಿದ್ದೇನೆ ಅಂದರೆ ನಾವು c1 ಅನ್ನು 1 ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು v0xx ಅನ್ನು ಹೊಂದಿದ್ದು ಇದು ಐಗನ್ ಕಾರ್ಯವಾಗಿದೆ ಈಗ ಋಣಾತ್ಮಕ ಪ್ರಕರಣವನ್ನು ನೋಡಿ ಅಂದರೆ 2 μ 0 ಈ ಸಂದರ್ಭದಲ್ಲಿ ಸಮೀಕರಣವು y 2y0 ಆಗುತ್ತದೆ ಈ ಸಮೀಕರಣದ ಸಾಮಾನ್ಯ ಪರಿಹಾರವೆಂದರೆ yxc1eμxc2e μx ನೀವು ಈಗ ಗಡಿ ಷರತ್ತುಗಳನ್ನು ಅನ್ವಯಿಸಿದರೆ ನನಗೆ c1c20 ಅನ್ನು ನೀಡುತ್ತದೆ ಆದ್ದರಿಂದ c1 c2 ಆಗುತ್ತದೆ ಇದರಿಂದಾಗಿ ಸಾಮಾನ್ಯ ಪರಿಹಾರ ಹೀಗೆ ಕೆಳಗಿನಂತೆ ಸಿಗುತ್ತದೆ yxc1eμx e μx2c1sin hμx ಈಗ ನೀವು ಇತರ ಗಡಿ ಸ್ಥಿತಿಯಾದ y1 y10 ಅನ್ನು ಅನ್ವಯಿಸಿದರೆ ನನಗೆ 2c1sin hμx 2c1hμx ಅನ್ನು ನೀಡುತ್ತದೆ ಹಾಗಾಗಿ c1sinh μx μ cosh μx ಸೊನ್ನೆ ಆಗಿರಬೇಕು ಹಾಗಾಗಿ ಕೆಲವು ಧನಾತ್ಮಕ μ ಮೌಲ್ಯಗಳಿಗಾಗಿ sin hμx μ cosh μx 0 ಎಂಬುದನ್ನು ನಾನು ಪರಿಶೀಲಿಸಬೇಕು ಆದ್ದರಿಂದ ಮತ್ತೊಮ್ಮೆ ನಾವು ಅದೇ ಕೆಲಸವನ್ನು ಮಾಡುತ್ತೇವೆ ಆದ್ದರಿಂದ ಈ sin hμx μ cosh μx 0 ಇದು tanh μ μ ಮತ್ತು cosh μx ≠ 0 ಆಗಿದ್ದರೆ ನೀವು ಅದರೊಂದಿಗೆ ಭಾಗಿಸುತ್ತಿದ್ದೀರಿ ಆದರೆ ಇದು ಎಂದಿಗೂ ಯಾವುದೇ μ ಧನಾತ್ಮಕ ಮೌಲ್ಯಕ್ಕೆ ಸೊನ್ನೆ ಆಗಿರುವುದಿಲ್ಲ ವಾಸ್ತವವಾಗಿ ನೀವು ಇದನ್ನು ಮಾಡಬಹುದು ಏಕೆಂದರೆ cosh μx ಶೂನ್ಯವಲ್ಲದ ಕಾರಣ ನೀವು ಯಾವಾಗಲೂ ಭಾಗಿಸಬಹುದು ನೀವು ಈ ಟ್ಯಾನ್ ಹೈಪರ್ಬೋಲಿಕ್ ಪ್ಲಾಟ್ ಮತ್ತು ಈ y μ ಪ್ಲಾಟ್ ಅನ್ನು ನೋಡುತ್ತೀರಾ ಈ ಎರಡೂ ಪ್ಲಾಟ್ ಗಳು ಎಲ್ಲಿಯೂ ಒಂದಕ್ಕೊಂದು ಮುಟ್ಟುವುದಿಲ್ಲ ಆದ್ದರಿಂದ ನೀವು ಅದನ್ನು ಪ್ಲಾಟ್ ಮಾಡಬಹುದು ಮತ್ತು tanh μ ಅನ್ನು ನೋಡಬಹುದು ಇಲ್ಲಿ ಯಾವುದೇ ಶೂನ್ಯವಲ್ಲದ ಪರಿಹಾರವಿಲ್ಲ ಕಟ್ಟುನಿಟ್ಟಾಗಿ ಧನಾತ್ಮಕ μ ಮೌಲ್ಯಕ್ಕೆ ನಿಮ್ಮ ಬಳಿ ಯಾವುದೇ ಪರಿಹಾರವಿಲ್ಲ ವಾಸ್ತವವಾಗಿ ಕೇವಲ 0 ನಲ್ಲಿ ಸ್ಪರ್ಶಿಸುವುದು ಮತ್ತು ಸರಳವಾಗಿ ಮೇಲೆ ಹೋಗುವುದು ಇದು ಏಕೈಕ ಮಾರ್ಗವಾಗಿದೆ ಆದ್ದರಿಂದ ಶೂನ್ಯವಲ್ಲದ μ ಇದ್ದಾಗ tanh μ μ ಅನ್ನು ಯಾವುದೇ ನಾನ್ಜೆರೋ μ ತೃಪ್ತಿಪಡಿಸುವುದಿಲ್ಲ ಎಂದು ಸೂಚಿಸುತ್ತದೆ ಅಂದರೆ μ0 ಗೆ ಈ ಪ್ರಮಾಣ sin hμx hμx ಶೂನ್ಯವಲ್ಲ ಅಂದರೆ c1 ಸೊನ್ನೆ ಆಗಿರಬೇಕು ಮೊದಲು 1 ನೇ ಗಡಿ ಷರತ್ತನ್ನು ಅನ್ವಯಿಸಿದ ನಂತರ ಸಾಮಾನ್ಯ ಪರಿಹಾರವು 2c1sinh μx ಆಗಿದೆ ಈಗ ನೀವು c10 ಅನ್ನು ಕಂಡುಕೊಂಡಿದ್ದೀರಿ ಅಂದರೆ ಇದು 0 ರಿಂದ 1 ರ ನಡುವೆ ಸಂಪೂರ್ಣವಾಗಿ 0 ಆಗಿದೆ yx0 0x1 ಅಂದರೆ ಯಾವುದೇ λ 0 ಐಗನ್ ವ್ಯಾಲ್ಯೂ ಅಲ್ಲ ಆದ್ದರಿಂದ ಈಗ ನಿಮ್ಮ ಐಗನ್ ವ್ಯಾಲ್ಯೂಗಳು ಮತ್ತು ಐಗನ್ ಫಂಕ್ಷನ್ ಗಳು ಯಾವುವು ಎಂದು ನಿಮಗೆ ತಿಳಿದಿದೆ ಎಂದಿನಂತೆ ನೀವು ಈ ಸಂದರ್ಭದಲ್ಲಿ ಫೋರಿಯರ್ ಟ್ರಾನ್ಸ್ ಫಾರ್ಮ್ ಮತ್ತು ಫೋರಿಯರ್ ಸರಣಿಯನ್ನು ಬರೆಯಬಹುದು ಆದ್ದರಿಂದ ಯಾವುದೇ ತುಣುಕಿನ ನಿರಂತರ ಕಾರ್ಯ f ಅನ್ನು 0 ರಿಂದ 1 ರ ನಡುವೆ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ fxc0n1cnsin nx ಹಾಗಾದರೆ c0 ಅನ್ನು ನೀವು ಹೇಗೆ ಪಡೆಯುತ್ತೀರಿ ನೀವು ಅದನ್ನು ಎಲ್ಲಿಂದ ಪಡೆಯಬೇಕು ಆದ್ದರಿಂದ ಈ ಐಗನ್ ಫಂಕ್ಷನ್ x ಅನ್ನು ಗುಣಿಸಿ ಮತ್ತು f ನೊಂದಿಗೆ ಡಾಟ್ ಉತ್ಪನ್ನವನ್ನು ತೆಗೆದುಕೊಂಡು ನೀವು c0 ಅನ್ನು ಪಡೆಯಬಹುದು fxxc0xx fxsin mx cmsin mx sin mx ಆದ್ದರಿಂದ ನೀವು c0 ಅನ್ನು ಹೀಗೆ ಬರೆಯಬಹುದು c0301fxxdx cm01fxsin mx dx01sin mx sin mx dx ಆದ್ದರಿಂದ ಇವುಗಳು ನಿಮ್ಮ ಸಾಮಾನ್ಯ ಫೋರಿಯರ್ ರೂಪಾಂತರಗಳು ಮತ್ತು fxc0n1cnsin nx ನಿಮ್ಮ ಫೋರಿಯರ್ ಸರಣಿಯಾಗಿದೆ ನೀವು f ಅನ್ನು ಸಿಗ್ನಲ್ ಆಗಿ ಯೋಚಿಸಬಹುದು ನೀವು ಅದನ್ನು ಪ್ರತ್ಯೇಕ ಆವರ್ತನಗಳಾಗಿ ವಿಭಜಿಸಬಹುದು ಮತ್ತು ಈ ಆವರ್ತನಗಳಲ್ಲಿ ನೀವು ಈ ಪರಿಹಾರಗಳನ್ನು ಹೊಂದಬಹುದು c0 ಮತ್ತು cm ಪ್ರತ್ಯೇಕ ಆವರ್ತನಗಳಾಗಿವೆ ಆದ್ದರಿಂದ ಆವರ್ತನವನ್ನು ಭಾಗಿಸಿ ನೀವು ಸಿಗ್ನಲ್ ಅನ್ನು ವಿಭಜಿಸಿ ಏಕೆಂದರೆ ನಾವು ಈ ಫೋರಿಯರ್ ರೂಪಾಂತರವನ್ನು ಹೊಂದಿದ್ದೇವೆ ಈ ಕಾರ್ಯಗಳಲ್ಲಿ ಈ ಎಲ್ಲಾ ಪ್ರತ್ಯೇಕ ಆವರ್ತನಗಳನ್ನು ಸಂಯೋಜಿಸುವ ಮೂಲಕ ನಿಮ್ಮ ಸಿಗ್ನಲ್ ಅನ್ನು ಮರಳಿ ಪಡೆಯಬಹುದು ಆದ್ದರಿಂದ ನೀವು ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳನ್ನು ಹೇಗೆ ಪಡೆಯಬಹುದು ಇಲ್ಲಿ ನಿಮಗೆ ಇವುಗಳು ಸೂಚ್ಯವಾಗಿ ಸಿಕ್ಕಿವೆ ಆದ್ದರಿಂದ ನೀವು ಈ ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳನ್ನು ಸ್ಪಷ್ಟವಾಗಿ ಕಂಡು ಹಿಡಿಯುವುದಿಲ್ಲ ಆದ್ದರಿಂದ ನಾನು ನಿಮಗೆ ಹೇಳುವ ಉದಾಹರಣೆ ಇದು ಆದ್ದರಿಂದ ಇದು ನಮ್ಮ ಸ್ಟರ್ಮ್ ಲಿಯೋವಿಲ್ಲೆ ಸಿದ್ಧಾಂತ ಆದ್ದರಿಂದ ಈ ಸ್ಟರ್ಮ್ ಲಿಯೋವಿಲ್ಲೆ ಸಿದ್ಧಾಂತ ದಿಂದ ನೀವು ಏನನ್ನು ಕಲಿಯುತ್ತೀರಿ ಎಂದರೆ ಅದು ಕೇವಲ ಎರಡನೇ ಕ್ರಮಾಂಕದ ಸಾಮಾನ್ಯ ರೇಖೀಯ ಭೇದಾತ್ಮಕ ಸಮೀಕರಣದ ಗುಣಲಕ್ಷಣವಾಗಿದೆ ಆದ್ದರಿಂದ ಇದನ್ನು ಬಳಸುವುದರಿಂದ ನೀವು ಸೀಮಿತ ಮಧ್ಯಂತರದಲ್ಲಿವ್ಯಾಖ್ಯಾನಿಸಲಾದ ಫೌರಿಯರ್ ಟ್ರಾನ್ಸ್ಫಾರ್ಮ್ ಮತ್ತು ಫೋರಿಯರ್ ಸರಣಿಯನ್ನು ಅಭಿವೃದ್ಧಿಪಡಿಸಬಹುದು ಆವರ್ತಕ ಕಾರ್ಯವಾದ ನೈಜ ರೇಖೆಯ ಮೇಲೆ ನೀವು ಇದನ್ನು ಕಾರ್ಯವೆಂದು ಭಾವಿಸಬಹುದು ಮತ್ತು ಆ ಸೀಮಿತ ಮಧ್ಯಂತರವು ನಿಯತಕಾಲಿಕವಾಗಿ ಎಲ್ಲೆಡೆಯೂ ಪುನರಾವರ್ತನೆಯಾಗಿರುವುದನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನೀವು ಐಗನ್ ಮೌಲ್ಯಗಳು ಮತ್ತು ಐಗನ್ ಫಂಕ್ಷನ್ಗಳ ವಿಷಯದಲ್ಲಿ ಫೋರಿಯರ್ ಸರಣಿಯಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಈ ಸ್ಟರ್ಮ್ ಲಿಯೋವಿಲ್ಲೆ ಸಿದ್ಧಾಂತದ ಇನ್ನೊಂದು ಉಪಯೋಗವೆಂದರೆ ನೀವು ಈ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯನ್ನು ಸರಳವಾದ ಡೊಮೇನ್ಗಳಲ್ಲಿ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸುವಾಗ ಉಪಯೋಗಿಸುತ್ತೀರಿ ಇದನ್ನು ನಾವು ಮುಂದಿನ ವೀಡಿಯೊಗಳಲ್ಲಿ ನೋಡುತ್ತೇವೆ ಆದ್ದರಿಂದ ನೀವು ಈ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸುವಾಗ ಆಯತಾಕಾರದ ಅಥವಾ ವೃತ್ತಾಕಾರದ ಅಥವಾ ದೀರ್ಘವೃತ್ತದ ಡೊಮೇನ್ಗಳಂತಹ ಸರಳವಾದ ಡೊಮೇನ್ಗಳಲ್ಲಿ ನೀವು ಉಪಯೋಗಿಸಬೇಕಾಗಬಹುದು ಮುಖ್ಯ ವಿಚಾರವೆಂದರೆ ನೀವು ಈ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಹೇಗೆ ಪರಿಹರಿಸುತ್ತೀರಿ ಎನ್ನುವುದು ಭಾಗಶಃ ಭೇದಾತ್ಮಕ ಸಮೀಕರಣಕ್ಕಾಗಿ ನೀವು ಏನನ್ನು ಹೊಂದಿದ್ದರೂ ಗಡಿ ಮೌಲ್ಯ ಸಮಸ್ಯೆಯಿಂದ ನೀವು ಈ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯನ್ನು ಹೊರತೆಗೆಯಬಹುದು ನಂತರ ನೀವು ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯಿಂದ ಹೊರತೆಗೆಯಲಾದ ಎಲ್ಲಾ ಪರಿಹಾರಗಳು ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳನ್ನು ಪಡೆಯುತ್ತೀರಿ ಅವುಗಳನ್ನು ಬಳಸಿ ನೀವು ಅವುಗಳನ್ನು ಸಂಯೋಜಿಸಿ ನೀವು pde ನ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಿರಿ ಮತ್ತು ನಿಮ್ಮ ಅಪರಿಚಿತ ಪದಗಳನ್ನು ಮರಳಿ ಪಡೆಯಿರಿ ಮತ್ತು ರೇಖೀಯ ಸಮೀಕರಣವನ್ನು ತೆಗೆದುಕೊಳ್ಳಿ ಏಕೆಂದರೆ ಇದು ರೇಖೀಯ ಸಮೀಕರಣವಾಗಿದೆ ಈ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಗಳನ್ನು ಬಳಸಿಕೊಂಡು ಸರಳವಾದ ಡೊಮೇನ್ನಲ್ಲಿ ನೀವು ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಮಾತ್ರ ಪರಿಹರಿಸಬಹುದು ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡುತ್ತೇವೆ ಧನ್ಯವಾದಗಳು